ಹಲೋ ನಾನು ಜಯಂತ ಚಟರ್ಜಿ ಕಾನ್ಪುರದ ಐಐಟಿಯಲ್ಲಿ ಪ್ರಾಧ್ಯಾಪಕ ಮತ್ತು ನಿಮಗೆ ತಿಳಿದಿರುವಂತೆ ನಾವು ಈ 8 ವಾರಗಳಲ್ಲಿ ವ್ಯವಸ್ಥಾಪಕ ಸೇವೆಗಳ ಕುರಿತು ಸಂವಹನ ನಡೆಸುತ್ತಿದ್ದೇವೆ ಮತ್ತು ಸೇವಾ ನಿರ್ವಹಣೆ ಸೇವಾ ವ್ಯವಹಾರ ಮತ್ತು ಇಂದಿನ ಆರ್ಥಿಕತೆಯಲ್ಲಿ ಅದರ ಪ್ರಾಮುಖ್ಯತೆಗೆ ಸಂಬಂಧಿಸಿದ ವಿವಿಧ ಸಮಕಾಲೀನ ಸಮಸ್ಯೆಗಳನ್ನು ನಾವು ನೋಡುತ್ತಿದ್ದೇವೆ ಇಂದು ನಾನು ಸಾಕಷ್ಟು ಆಸಕ್ತಿದಾಯಕ ಸಮಕಾಲೀನ ವ್ಯವಹಾರ ಮಾದರಿಯ ಮೇಲೆ ಕೇಂದ್ರೀಕರಿಸುತ್ತೇನೆ ಈ ಕೋರ್ಸ್ನ ಪರಿಚಯದಲ್ಲಿ ಮತ್ತು ಉತ್ಪನ್ನ ಸೇವಾ ವ್ಯವಸ್ಥೆಗಳ ಪರಿಕಲ್ಪನೆಯಾದ ಕಳೆದ ಕೆಲವು ಸೆಷನ್ಗಳಲ್ಲಿ ನಾನು ಈ ಹೊಸ ವ್ಯವಹಾರ ಮಾದರಿಯನ್ನು ಉಲ್ಲೇಖಿಸಿದ್ದೇನೆ ಇದನ್ನು ಸಾಮಾನ್ಯವಾಗಿ ಪಿಎಸ್ಎಸ್ ಎಂದು ಕರೆಯಲಾಗುತ್ತದೆ ಈ ಪರಿಕಲ್ಪನೆಯು ಸರಳವಾಗಿದೆ ಮತ್ತು ಈ ಪರಿಕಲ್ಪನೆಯನ್ನು ಸೇವಾ ವಿಜ್ಞಾನಕ್ಕೆ ಸಂಬಂಧಿಸಿದ ವಿಭಾಗಗಳಿಂದ ಮಾತನಾಡಲಾಗಿದೆ ಆದರೆ ಇತ್ತೀಚೆಗೆ ಈ ಪರಿಕಲ್ಪನೆಯನ್ನು ಪರಿಸರ ಪ್ರಜ್ಞೆ ಹಸಿರು ಆರ್ಥಿಕ ಘಾತಾಂಕಗಳಿಂದ ವ್ಯಾಪಾರ ಮಾದರಿಗಳ ಆದ್ಯತೆಯ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ ನಮ್ಮ ಗ್ರಹಕ್ಕೆ ಮತ್ತು ನಮ್ಮ ಭವಿಷ್ಯದ ಪೀಳಿಗೆಗೆ ಉತ್ತಮ ಸ್ವಚ್ಛ ಹಸಿರು ಜಗತ್ತನ್ನು ಸೃಷ್ಟಿಸುವುದು ಏಕೆ ಮುಖ್ಯ ಎಂದು ನಾವು ನೋಡುತ್ತೇವೆ ಈಗ ನಿಮ್ಮ ಪರದೆಯ ಮೇಲೆ ನಿಮ್ಮ ಮುಂದೆ ನೀವು ಈಗ ವ್ಯವಹಾರದ ಸಾಂಪ್ರದಾಯಿಕ ಮಾದರಿಯನ್ನು ನೋಡುತ್ತೀರಿ ಆದ್ದರಿಂದ ನಾವು ಎಡಗೈ ಒಳಹರಿವುಗಳನ್ನು ಹೊಂದಿದ್ದೇವೆ ಅದು ಕಚ್ಚಾ ವಸ್ತುವಾಗಿ ಬರುತ್ತಿದೆ ಕೆಲವೊಮ್ಮೆ ಈ ಕಚ್ಚಾ ವಸ್ತುಗಳನ್ನು ಘಟಕಗಳಾಗಿ ಕೆಲವೊಮ್ಮೆ ಉಪ ವ್ಯವಸ್ಥೆಗಳಾಗಿ ಸಂಸ್ಕರಿಸಲಾಗುತ್ತದೆ ಆದ್ದರಿಂದ ಇದರರ್ಥ ಕಚ್ಚಾ ವಸ್ತುವು ಮಧ್ಯಮ ವಿಭಾಗಕ್ಕೆ ಬರುವ ಮೊದಲು ಕೆಲವು ಮೌಲ್ಯವರ್ಧನೆ ಇದೆ ಅದು ಉತ್ಪಾದನಾ ಕಾರ್ಯಾಚರಣೆ ಆಗಿದೆ ಸಾಂಪ್ರದಾಯಿಕವಾಗಿ ಕಚ್ಚಾ ವಸ್ತುಗಳು ಪ್ಯಾಕೇಜ್ ಆಗಿರಲಿ ಅಥವಾ ಪ್ಯಾಕೇಜ್ ಮಾಡದಿದ್ದರೂ ಕಬ್ಬಿಣದ ಅದಿರಿನಂತೆ ಪ್ಯಾಕೇಜ್ ಮಾಡದ ಅಥವಾ ಕಲ್ಲಿದ್ದಲಿನಂತೆ ಪ್ಯಾಕೇಜ್ ಮಾಡದ ಅಥವಾ ಮೊದಲೇ ತಯಾರಿಸಿದ ಅಥವಾ ಪೂರ್ವ ಸಂಸ್ಕರಿಸಿದ ಪ್ಯಾಕೇಜ್ ಮಾಡಲಾದ ಒಳಹರಿವು ಒಂದು ಸ್ಪಂಜಿನ ಹಲಗೆಗಳು ಇತ್ಯಾದಿ ಎರಡೂ ವಿಧಗಳು ಆಪರೇಷನ್ ಪ್ಲಾಂಟ್ಗೆ ಹರಿಯುತ್ತವೆ ಮತ್ತು ನಂತರ ಅವುಗಳನ್ನು ವಿಭಿನ್ನ ಮೂಲಕ ಸಂಸ್ಕರಿಸಲಾಗುತ್ತದೆ ಉತ್ಪಾದನಾ ಹಂತಗಳು ಮತ್ತು ನಾವು ಉತ್ಪನ್ನಗಳನ್ನು ರಚಿಸುತ್ತೇವೆ ಈ ಉತ್ಪನ್ನಗಳು ನಾವು ಎಫ್ಎಂಸಿಜಿ ಟೂತ್ಪೇಸ್ಟ್ ಅಥವಾ ಸಾಬೂನಿನಂತಹ ವೇಗವಾಗಿ ಚಲಿಸುವ ಗ್ರಾಹಕ ಸರಕುಗಳು ಎಂದು ಕರೆಯಬಹುದು ಅವು ಕೈಗಾರಿಕಾ ಉತ್ಪನ್ನಗಳಾಗಿರಬಹುದು ಅಥವಾ ಅವು ವ್ಯವಹಾರಗಳಿಗೆ ಅಥವಾ ವೃತ್ತಿಪರ ಬಳಕೆಯ ಕಂಪ್ಯೂಟರ್ ಉತ್ಪನ್ನಗಳಾಗಿರಬಹುದು ತದನಂತರ ಅವುಗಳನ್ನು ನೇರವಾಗಿ ಅಥವಾ ವಿವಿಧ ರೀತಿಯ ವಿತರಣಾ ಮಾರ್ಗಗಳ ಮೂಲಕ ಗ್ರಾಹಕರ ಬಳಿಗೆ ಕೊಂಡೊಯ್ಯಲಾಗುತ್ತದೆ ಇದು ಆರ್ಥಿಕ ವ್ಯವಸ್ಥೆಯ ಮೂಲಕ ಸರಕು ಮತ್ತು ಉತ್ಪನ್ನಗಳ ಸಾಂಪ್ರದಾಯಿಕ ಹರಿವು ಆಗಿದೆ ಆದ್ದರಿಂದ ಎಡಗೈಯಲ್ಲಿ ನಾವು ಸಾಮಾನ್ಯವಾಗಿ business to business ಎಂದು ಕರೆಯುತ್ತೇವೆ ಏಕೆಂದರೆ ಇದು ಇನ್ನೂ ಉತ್ಪಾದನಾ ಪ್ರಕ್ರಿಯೆಯ ಒಳಹರಿವಿನಂತೆ ಕಾರ್ಯನಿರ್ವಹಿಸುತ್ತಿದೆ ಆದರೆ ಉತ್ಪಾದನಾ ಪ್ರಕ್ರಿಯೆಯ ನಂತರ ಕೈಗಾರಿಕಾ ವ್ಯವಸ್ಥೆಗಳು ಫಲಿತಾಂಶವಾಗಿ ಅವು ಮಾರುಕಟ್ಟೆಯ ಮೂಲಕ ಗ್ರಾಹಕರ ಬಳಿಗೆ ಹೋಗುತ್ತವೆ ಮತ್ತು ನಾವು ಅದನ್ನು ಗ್ರಾಹಕ ಮಾದರಿಯ ವ್ಯವಹಾರ ಎಂದು ಕರೆಯುತ್ತೇವೆ ಕಳೆದ ಹಲವಾರು ದಶಕಗಳಲ್ಲಿ ಗಮನವು ಪುಟ್ ಮೂಲಕ ವೇಗವಾಗಿ ಕೇಂದ್ರೀಕರಿಸಿದೆ ವ್ಯವಹಾರವನ್ನು ಚುರುಕುಗೊಳಿಸುವತ್ತ ಗಮನ ಹರಿಸಲಾಗಿದೆ ಅದೇ ವ್ಯವಸ್ಥೆ ಅದೇ ಸಂಪನ್ಮೂಲಗಳ ಸೆಟ್ ಅಥವಾ ಅದೇ ಸ್ಥಿರ ಸ್ವತ್ತುಗಳ ಸೆಟಪ್ ಅದೇ ಯಂತ್ರಗಳ ಸೆಟ್ ಮತ್ತು ಹೆಚ್ಚು ಉತ್ಪಾದನೆಯತ್ತ ಇತರ ಮೂಲಸೌಕರ್ಯಗಳತ್ತ ಗಮನ ಹರಿಸಲಾಗಿದೆ ಆದ್ದರಿಂದ ಗಮನವು ಬಿಗಿಯಾದ ಮೌಲ್ಯ ಏಕೀಕರಣ ವಿವಿಧ ಇಲಾಖೆಗಳ ನಡುವಿನ ಸಹಕಾರ ಆದರೆ ಇದು ಕಳೆದ ಕೆಲವು ದಶಕಗಳಲ್ಲಿ ವಿಶ್ವದ ಕೈಗಾರಿಕಾ ಉತ್ಪಾದನೆಯನ್ನು ಗಮನಾರ್ಹವಾಗಿ ಹೆಚ್ಚಿಸಿತು ವ್ಯವಹಾರದ ವೇಗವನ್ನು ವೇಗವರ್ಧನೆ ಎಂದು ಕರೆಯಲಾಗುತ್ತದೆ ಮತ್ತು ಮಾರುಕಟ್ಟೆಯಲ್ಲಿ ಪ್ರವಾಹವನ್ನು ತುಂಬುವ ವಿವಿಧ ರೀತಿಯ ಸರಕುಗಳು ಮತ್ತು ಗ್ಯಾಜೆಟ್ಗಳನ್ನು ನಾವು ಹೊಂದಿದ್ದೇವೆ ಆದರೆ ನಾವು ಈಗ ಪ್ರಕೃತಿಯಿಂದ ಹೆಚ್ಚು ತೆಗೆದುಕೊಳ್ಳುತ್ತೇವೆ ಕಚ್ಚಾ ವಸ್ತುಗಳು ಅವುಗಳನ್ನು ಸಂಸ್ಕರಿಸುತ್ತೇವೆ ಎಲ್ಲಾ ರೀತಿಯ ಸರಕುಗಳನ್ನು ಎಲ್ಲಾ ರೀತಿಯ ಉತ್ಪನ್ನಗಳನ್ನು ಉತ್ಪಾದಿಸುತ್ತೇವೆ ಅಥವಾ ತಾತ್ಕಾಲಿಕ ಸಂತೋಷಕ್ಕಾಗಿ ಶಾಶ್ವತ ಸಮಸ್ಯೆಗೆ ನಾವು ರಚಿಸುತ್ತೇವೆ ಅಥವಾ ನಾವು ಹೆಚ್ಚು ಹೆಚ್ಚು ಸರಕುಗಳನ್ನು ರಚಿಸುವ ಪ್ರಕ್ರಿಯೆ ಹೆಚ್ಚು ಹೆಚ್ಚು ಕಸ ಮತ್ತು ತ್ಯಾಜ್ಯವನ್ನು ಸೃಷ್ಟಿಸುವುದು ಮತ್ತು ವಿವಿಧ ರೀತಿಯ ಪ್ಲಾಸ್ಟಿಕ್ ತ್ಯಾಜ್ಯಗಳು ಜೈವಿಕ ವಿಘಟನೀಯವಲ್ಲದ ತ್ಯಾಜ್ಯಗಳಂತಹ ಬಗೆಹರಿಸಲಾಗದ ಸಮಸ್ಯೆಯನ್ನು ನಾವು ಹೆಚ್ಚಾಗಿ ನೋಡುತ್ತಿದ್ದೇವೆ ಆದ್ದರಿಂದ ನಿಮ್ಮ ಮುಂದೆ ಇರುವ ಈ ಮೌಲ್ಯ ಸರಪಳಿ ಈ ಮೌಲ್ಯ ಸರಪಳಿಯ ಒಂದು ನಿರ್ದಿಷ್ಟ ವೈಶಿಷ್ಟ್ಯವನ್ನು ನೀವು ಗಮನಿಸಬೇಕು ಅಂದರೆ ಪ್ರತಿ ಹಂತದಲ್ಲೂ ಮಾಲೀಕತ್ವದ ವರ್ಗಾವಣೆ ಇರುತ್ತದೆ ಕಲ್ಲಿದ್ದಲು ಸರಬರಾಜುದಾರ ಅಥವಾ ಕಬ್ಬಿಣದ ಅದಿರಿನ ಸರಬರಾಜುದಾರರು ಉಕ್ಕನ್ನು ಉತ್ಪಾದಿಸುವ ಸ್ಥಾವರಕ್ಕೆ ಮತ್ತು ಮೌಲ್ಯ ಸರಪಳಿಯಾದ್ಯಂತ ಆ ಮಾಲೀಕತ್ವವನ್ನು ವರ್ಗಾಯಿಸುತ್ತಿದ್ದಾರೆ ಉಕ್ಕಿನ ಉತ್ಪಾದಕರು ಸ್ಟೇನ್ಲೆಸ್ ಸ್ಟೀಲ್ನ ಸಮತಟ್ಟಾದ ಪಾತ್ರವನ್ನು ಉತ್ಪಾದಿಸಿದಾಗ ಅವುಗಳನ್ನು ಜನರು ಉತ್ಪಾದನೆ ಅಡಿಗೆ ಉಪಕರಣಗಳು ಅಥವಾ ಇತರ ವಿಷಯಗಳು ಆದರೆ ಪ್ರತಿ ಹಂತದಲ್ಲೂ ಮಾಲೀಕತ್ವದ ಬದಲಾವಣೆ ಇರುತ್ತದೆ ಆದರೆ ಹೊಸ ಮಾದರಿ ಮೌಲ್ಯ ಸರಪಳಿಯ ಈ ಸಂಪೂರ್ಣ ಸಮಸ್ಯೆಯನ್ನು ಸ್ವಲ್ಪ ವಿಭಿನ್ನವಾಗಿ ನೋಡುತ್ತದೆ ಆರಂಭದಲ್ಲಿ ಈ ಪರಿಕಲ್ಪನೆಯು ಉತ್ಖನನದಲ್ಲಿ ಭೂಮಿಯ ಚಲಿಸುವ ಯಂತ್ರೋಪಕರಣಗಳಂತಹ ಕೈಗಾರಿಕೆಗಳಿಂದ ಬಂದಿದೆ ಮತ್ತು ನೀವು ದೊಡ್ಡ ಸಸ್ಯವನ್ನು ರಚಿಸುವಾಗ ಅಥವಾ ದೊಡ್ಡ ವಸತಿ ಸಂಕೀರ್ಣವನ್ನು ರಚಿಸುವಾಗ ಬಳಸಲಾಗುವ ವಿವಿಧ ರೀತಿಯ ನಿರ್ಮಾಣ ಯಂತ್ರೋಪಕರಣಗಳು ಈಗ ಈ ಸಂದರ್ಭಗಳಲ್ಲಿ ಹಳೆಯ ಆರ್ಥಿಕತೆಯ ಯಂತ್ರಗಳನ್ನು ಖರೀದಿಸಲಾಗಿದೆ ಆದ್ದರಿಂದ ಯಂತ್ರ ಉತ್ಪಾದಕರಿಂದ ಗುತ್ತಿಗೆದಾರನಿಗೆ ಅಥವಾ ಹೊಸ ಸ್ಥಾವರವನ್ನು ನಿರ್ಮಿಸುವ ಕಾರ್ಖಾನೆ ವ್ಯವಸ್ಥೆಗೆ ಮಾಲೀಕತ್ವವನ್ನು ವರ್ಗಾಯಿಸಲಾಯಿತು ನಿರ್ಮಾಣ ಅವಧಿಯ ಕೊನೆಯಲ್ಲಿ ಎಲ್ಲಾ ಕಟ್ಟಡಗಳನ್ನು ಮಾಡಿದಾಗ ಎಲ್ಲಾ ಸಸ್ಯ ರಚನೆಗಳನ್ನು ಮಾಡಲಾಯಿತು ಈ ಯಂತ್ರಗಳಿಗೆ ಹೆಚ್ಚಿನ ಬಳಕೆ ಇರಲಿಲ್ಲ ಮತ್ತು ದೇಶದಾದ್ಯಂತದ ವಿವಿಧ ಸಸ್ಯಗಳಲ್ಲಿ ವಿವಿಧ ವಸತಿ ದೊಡ್ಡ ವಸತಿ ಸಂಕೀರ್ಣಗಳಲ್ಲಿ ಒಂದು ಮೂಲೆಯಲ್ಲಿ ಹಳೆಯ ಯಂತ್ರಗಳ ಈ ಬೃಹತ್ ರಾಶಿ ತುಕ್ಕು ಹಿಡಿಯುತ್ತಿರುವುದನ್ನು ನೀವು ಕಾಣಬಹುದು ಯಾವುದೇ ಉತ್ಪಾದಕ ಬಳಕೆಗೆ ಬರುವುದಿಲ್ಲ ಮತ್ತು ಕಾಲಾನಂತರದಲ್ಲಿ ಅವು ಜಂಕ್ ರಾಶಿಯಾಗುತ್ತವೆ ಮತ್ತು ಮಾರಾಟವಾಗುತ್ತವೆ ಆಗಾಗ್ಗೆ ನಿಮ್ಮ ಸೈಟ್ನಿಂದ ತೆಗೆದುಹಾಕಲು ನೀವು ಅವುಗಳನ್ನು ಪಾವತಿಸಬೇಕಾಗುತ್ತದೆ ಕೆಲವು ಸ್ಪರ್ಧಾತ್ಮಕ ಒತ್ತಡಗಳ ಅಡಿಯಲ್ಲಿ ಭೂ ಚಲಿಸುವ ಯಂತ್ರೋಪಕರಣಗಳ ತಯಾರಕರು ಸರಳವಾದ ಆದರೆ ನವೀನ ಮತ್ತು ಕೆಲವು ರೀತಿಯಲ್ಲಿ ದೂರದ ಪ್ರಭಾವದ ಪರಿಹಾರವನ್ನು ತಂದರು ಗ್ರಾಹಕರು ಆ ಯಂತ್ರ ಭೂಮಿಯ ಚಲಿಸುವ ಯಂತ್ರದ ಬಗ್ಗೆ ನಿಖರವಾಗಿ ಆಸಕ್ತಿ ಹೊಂದಿಲ್ಲ ಎಂದು ಅವರು ಭಾವಿಸಿದ್ದರು ಗ್ರಾಹಕರು ಆ ಯಂತ್ರದಿಂದ ಒದಗಿಸಲಾದ ಪರಿಹಾರದ ಬಗ್ಗೆ ಆಸಕ್ತಿ ಹೊಂದಿದ್ದಾರೆ ಅದು ಕಟ್ಟಡಕ್ಕೆ ಅಡಿಪಾಯವನ್ನು ರಚಿಸಲು ಭೂಮಿಯನ್ನು ದೂರ ಚಲಿಸುತ್ತಿದೆ ಆದ್ದರಿಂದ ಅವರು ಹೊಸ ವ್ಯವಹಾರ ಪ್ರಸ್ತಾಪವನ್ನು ಮಂಡಿಸಿದರು ಯಂತ್ರ ಖರೀದಿಯು ಇನ್ನು ಮುಂದೆ ಅಗತ್ಯವಿಲ್ಲ ಬದಲಿಗೆ ಅಗೆಯುವ ತಯಾರಕ ಭೂ ಚಲಿಸುವ ಯಂತ್ರೋಪಕರಣ ತಯಾರಕರು ಭೂಮಿಯನ್ನು ತೆಗೆಯುವುದು ಪ್ರತಿ ಟನ್ಗೆ ಭೂಮಿಯ ಉತ್ಖನನ ಒಂದು ಗಂಟೆಗೆ ಆಧಾರವಾಗಿ ಪರಿಹಾರವನ್ನು ನೀಡಿದರು ಅಥವಾ ಭೂಮಿಯ ಒಟ್ಟು ಟನ್ ಅಥವಾ ಒಂದು ನಿರ್ದಿಷ್ಟ ಅವಧಿಯಲ್ಲಿ ರಚಿಸಬೇಕಾದ ಅಡಿಪಾಯ ರಚನೆ ಆದ್ದರಿಂದ ತೆಗೆದುಹಾಕಬೇಕಾದ ವಸ್ತು ತೆರವುಗೊಳಿಸಬೇಕಾದ ನೆಲ ಉದ್ದೇಶಿತ ಸಮಯದ ಅವಧಿಯಲ್ಲಿ ರಚಿಸಬೇಕಾದ ಅಡಿಪಾಯ ಅದು ಗ್ರಾಹಕನು ಹುಡುಕುತ್ತಿದ್ದ ಪರಿಹಾರ ಮತ್ತು ಅದು ನೀಡಲಾದ ಪರಿಹಾರವಾಗಿದೆ ಆದ್ದರಿಂದ ಉತ್ಖನನ ಯಂತ್ರ ಅಗೆಯುವ ಯಂತ್ರವನ್ನು ಉತ್ಪನ್ನವಾಗಿ ಮಾರಾಟ ಮಾಡುವುದನ್ನು ಉತ್ಖನನ ಸೇವೆಯಿಂದ ಬದಲಾಯಿಸಲಾಯಿತು ಆದ್ದರಿಂದ ಇದನ್ನು ಸರ್ವೈಸೇಶನ್ ಅಥವಾ ಸರ್ವೈಸೇಶನ್ ಎಂದು ಕರೆಯಲಾಯಿತು ಅನುಕೂಲವೆಂದರೆ ಕೆಲಸದ ಕೊನೆಯಲ್ಲಿ ಯಂತ್ರವು ಸಸ್ಯದ ಒಂದು ಮೂಲೆಯಲ್ಲಿ ಇನ್ನು ಮುಂದೆ ತುಕ್ಕು ಹಿಡಿಯುತ್ತಿರಲಿಲ್ಲ ಯೋಜನೆಯ ಕೊನೆಯಲ್ಲಿ ಅಡಿಪಾಯವನ್ನು ರಚಿಸಿದಾಗ ಭೂಮಿಯನ್ನು ತೆಗೆದುಹಾಕಲಾಯಿತು ಯಂತ್ರವನ್ನು ಯಂತ್ರದಿಂದ ತೆಗೆದುಕೊಂಡು ಹೋಗಲಾಯಿತು ಸರಬರಾಜುದಾರರನ್ನು ಮರುಪರಿಶೀಲಿಸಲಾಯಿತು ಮರು ಉತ್ಪಾದಿಸಲಾಯಿತು ಮತ್ತು ಇನ್ನೊಂದು ಸೈಟ್ಗೆ ಮರುಬಳಕೆ ಮಾಡಲಾಯಿತು ಯಂತ್ರವನ್ನು ಖರೀದಿಸಿದ್ದರೆ ಸೆಕೆಂಡ್ ಹ್ಯಾಂಡ್ ಯಂತ್ರವನ್ನು ಮಾರಾಟ ಮಾಡುವುದು ಅಥವಾ ಸೆಕೆಂಡ್ ಹ್ಯಾಂಡ್ ಉತ್ಖನನ ಯಂತ್ರವನ್ನು ಖರೀದಿಸುವುದು ವಿವಿಧ ರೀತಿಯ ಕಾನೂನು ಮತ್ತು ವ್ಯವಹಾರ ಸಮಸ್ಯೆಗಳನ್ನು ಆದರೆ ಈ ಸಂದರ್ಭದಲ್ಲಿ ಗ್ರಾಹಕರು ಪರಿಹಾರವನ್ನು ಪಡೆಯುತ್ತಿದ್ದರು ಇಷ್ಟು ವಾರಗಳಲ್ಲಿ ಎಷ್ಟೊಂದು ಟನ್ ಭೂಮಿಯನ್ನು ತೆಗೆದುಹಾಕಬೇಕಾಗಿತ್ತು ಹೊಚ್ಚ ಹೊಸ ಯಂತ್ರದಲ್ಲಿ ಅಥವಾ ಸೆಕೆಂಡ್ ಹ್ಯಾಂಡ್ ಯಂತ್ರದಿಂದ ಮಾಡಲಾಗಿದೆಯೆ ಎಂದು ಗ್ರಾಹಕರು ಇನ್ನು ಮುಂದೆ ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ ಆದ್ದರಿಂದ ಸರಿಯಾದ ನಿರ್ವಹಣೆ ಮತ್ತು ಮರುಪಡೆಯುವಿಕೆ ಮೂಲಕ ಯಂತ್ರವನ್ನು ಮತ್ತೆ ಮತ್ತೆ ಬಳಸಬಹುದು ಹೆಚ್ಚು ಜಂಕ್ ರಾಶಿ ತುಕ್ಕು ಹಿಡಿಯಲಿಲ್ಲ ಮತ್ತು ಗ್ರಾಹಕರ ತೃಪ್ತಿಗೆ ಪರಿಹಾರವಿದೆ ಅವರು ಅಡಿಪಾಯದ ಮೂಲವನ್ನು ಹುಡುಕುತ್ತಿದ್ದರು ಭೂಮಿಯ ತೆಗೆಯುವಿಕೆಯನ್ನು ಹುಡುಕುತ್ತಿದ್ದರು ಮತ್ತು ಭೂಮಿಯನ್ನು ತೆಗೆದುಹಾಕುವ ಯಂತ್ರದ ಅಗತ್ಯವಿಲ್ಲ ಇದನ್ನು ಸಂಕ್ಷಿಪ್ತವಾಗಿ ನಾವು ಉತ್ಪನ್ನ ಸೇವಾ ಮಾದರಿ ಎಂದು ಕರೆಯುತ್ತೇವೆ ಒಂದು ಉತ್ಪನ್ನವಿದೆ ಒಂದು ಯಂತ್ರವಿದೆ ಆದರೆ ಗ್ರಾಹಕರು ಸಂಗ್ರಹಿಸುತ್ತಿರುವುದು ಸೇವೆಯ ಅಂತಿಮ ಪರಿಹಾರವಾಗಿದೆ ಪ್ರತಿ ಟನ್ಗೆ ಗಂಟೆಗೆ ಬಳಕೆಯ ಘಟಕಗಳಿಗೆ ಪಾವತಿಸುವುದು ಆದ್ದರಿಂದ ಮೌಲ್ಯ ವಿನಿಮಯವು ಪರಿಹಾರ ಮತ್ತು ಸೇವೆಯ ಆಧಾರದ ಮೇಲೆ ನಡೆಯುತ್ತಿದೆ ಮತ್ತು ಮಾಲೀಕತ್ವದ ವರ್ಗಾವಣೆಯ ಆಧಾರದ ಮೇಲೆ ಅಲ್ಲ ಈ ಮಾದರಿಯು ಈಗ ನಮ್ಮ ಆರ್ಥಿಕತೆಯ ಹಲವು ಭಾಗಗಳಿಗೆ ಅನುಮತಿ ನೀಡಿದೆ ಮತ್ತು ಮರುಬಳಕೆ ಆಧಾರಿತ ಮರುಬಳಕೆ ಅಥವಾ ಪುನರ್ವಿತರಣೆ ಆಧಾರಿತ ಮರುಬಳಕೆ ಆಧಾರಿತ ಈ ಮಾದರಿಯು ಪ್ರಕೃತಿಯಿಂದ ತೆಗೆದುಕೊಳ್ಳುವ ಹಿಂದಿನ ಮಾದರಿಗಿಂತ ಉತ್ತಮ ಮಾದರಿಯಾಗಿದೆ ಎಂದು ಹೇಳಲಾಗುತ್ತಿ ಆದ್ದರಿಂದ ಈ ಹೊಸ ಮಾದರಿಯಲ್ಲಿ ನೀವು ನೋಡಿದರೆ ನಮ್ಮಲ್ಲಿ ಪ್ರಕೃತಿಯಿಂದ ಸುಸ್ಥಿರ ಮೂಲವಿದೆ ಹಿಂದಿನ ಪೂರೈಕೆ ಸರಪಳಿ ಇರುತ್ತದೆ ಆದರೆ ಈಗ ಅವುಗಳು ಹಸಿರು ಪೂರೈಕೆ ಸರಪಳಿಯೊಂದಿಗೆ ಹೊಂದಿರುತ್ತವೆ ಮಧ್ಯದಲ್ಲಿ ಸಾಂಪ್ರದಾಯಿಕ ವ್ಯವಹಾರ ಕಾರ್ಯಗಳು ಇರುತ್ತವೆ ಆದರೆ ಪರಿಹಾರವನ್ನು ಸಹ ರಚಿಸುವಲ್ಲಿ ಗ್ರಾಹಕರನ್ನು ಒಳಗೊಳ್ಳುವ ಮೂಲಕ ಮಾಲೀಕತ್ವ ಆಧಾರಿತ ಮೌಲ್ಯ ವಿನಿಮಯದ ವರ್ಗಾವಣೆಯನ್ನು ಕೇಂದ್ರೀಕರಿಸುವ ಬದಲು ನಾವು ಈಗ ಪರಿಹಾರದ ಆಧಾರದ ಮೇಲೆ ಮೌಲ್ಯ ವಿನಿಮಯ ಮಾಡಿಕೊಳ್ಳುತ್ತೇವೆ ಇದರ ಪರಿಣಾಮವಾಗಿ ಈ ಮಾದರಿಯು ಈಗ ಸಾಂಪ್ರದಾಯಿಕ ಬೆಳಕಿನ ಕೈಗಾರಿಕೆಗಳಲ್ಲಿ ಮತ್ತು ಭಾರೀ ಕೈಗಾರಿಕೆಗಳು ಅಥವಾ ವೃತ್ತಿಪರ ಕೈಗಾರಿಕೆಗಳನ್ನು ಹೊಂದಿರುವ ವಿವಿಧ ವಿಧಾನಗಳಲ್ಲಿ ಲಭ್ಯವಿದೆ ಆದ್ದರಿಂದ ನೀವು ಬಟ್ಟೆ ತೊಳೆಯುವ ಯಂತ್ರವನ್ನು ಖರೀದಿಸಬೇಕಾಗಿದೆ ನಾವು ಲಾಂಡ್ರೋಮ್ಯಾಟ್ ಸೇವೆಗಳನ್ನು ಉತ್ತಮವಾಗಿ ಆಯೋಜಿಸಬಹುದು ಆದರೆ ಜನರು ತಮ್ಮ ಹತ್ತಿರವಿರುವ ಬಟ್ಟೆಯನ್ನು ಪ್ರತಿ ಯೂನಿಟ್ ಬಳಕೆಯ ಆಧಾರದ ಮೇಲೆ ತೊಳೆಯಬಹುದು ಇಂದು ವಿವಿಧ ದೇಶಗಳಲ್ಲಿ ಮೋಟಾರು ವಾಹನಗಳ ಖಾಸಗಿ ಮಾಲೀಕತ್ವವನ್ನು ಪ್ರೋತ್ಸಾಹಿಸುವ ಬದಲು ಇದು ಹಲವಾರು ಪರಿಣಾಮಗಳು ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುತ್ತದೆ ಒಟ್ಟುಗೂಡಿದ ಬಳಕೆ ಕಾರುಗಳ ಹಂಚಿಕೆಯ ಬಳಕೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ನೀವು ಕಾರನ್ನು ಹೊಂದಿದ್ದರೆ ಅಗತ್ಯವಿದ್ದಾಗ ಬಹುಶಃ ನೀವು ಕಾರನ್ನು ಹೊಂದುವ ಅಗತ್ಯವನ್ನು ಅನುಭವಿಸುವುದಿಲ್ಲ ಹೊರತು ನೀವು ನಿಜವಾಗಿಯೂ ಕಾರ್ ಡ್ರೈವಿಂಗ್ ವೃತ್ತಿಯಲ್ಲಿದ್ದೀರಿ ಅಥವಾ ಅದು ನಿಮ್ಮ ಹವ್ಯಾಸವಾಗಿದೆ ಆದರೆ ಇದು ಹೆಚ್ಚು ಪ್ರಾಯೋಗಿಕ ಸಂದರ್ಭಗಳಾಗಿದ್ದರೆ ಅದು ಮೌಲ್ಯ ವಿನಿಮಯದ ಬಳಕೆಯ ಪ್ರತಿ ಯೂನಿಟ್ ಆಧಾರದ ಮೇಲೆ ಆಗಿರಬಹುದು ಈಗಾಗಲೇ ವಿಮಾನ ಎಂಜಿನ್ಗಳಲ್ಲಿ ಇದು ಕೇವಲ ವ್ಯವಹಾರ ಮಾದರಿ ಅದು ಈಗ ಲಭ್ಯವಿದೆ ಏಕೆಂದರೆ ವಿಮಾನ ಎಂಜಿನ್ಗಳನ್ನು ಹಾರಿಸಬೇಕಾದ ಮೈಲೇಜ್ ಆಧಾರದ ಮೇಲೆ ಒದಗಿಸಲಾಗುತ್ತದೆ ಆದ್ದರಿಂದ ಎಂಜಿನ್ ಎಂಜಿನ್ ರಿಪೇರಿ ಬದಲಿ ವಿಷಯದಲ್ಲಿ ಯಾವುದೇ ಸಮಸ್ಯೆ ಇದೆ ಆ ಎಲ್ಲ ವಿಷಯಗಳನ್ನು ಎಂಜಿನ್ ಸರಬರಾಜುದಾರ ಫ್ಲೈಟ್ ಮಾಲೀಕರು ವಿಮಾನಯಾನ ಸೇವಾ ಮಾಲೀಕರು ನೋಡಿಕೊಳ್ಳುತ್ತಾರೆ ಅವರು ಎಂಜಿನ್ಗಳನ್ನು ಹೊಂದುವ ಮತ್ತು ನಿರ್ವಹಿಸುವ ಬಗ್ಗೆ ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ ಅಂತೆಯೇ ಗಂಟೆಗೆ ಶಕ್ತಿಯು ಇಂದು ತುಂಬಾ ಮಾನ್ಯ ವ್ಯವಹಾರ ಮಾದರಿಯಾಗಿದೆ ಇದು ನಮ್ಮ ದಿನನಿತ್ಯದ ವಿದ್ಯುತ್ ಬಳಕೆ ಮಾತ್ರವಲ್ಲ ಅಲ್ಲಿ ನಾವು ಕಿಲೋವ್ಯಾಟ್ ಗಂಟೆ ಆಧಾರಿತ ಬಳಕೆಯನ್ನು ಬಳಸುತ್ತಿದ್ದೇವೆ ಆದರೆ ವಿದ್ಯುತ್ನ ವಿವಿಧ ಕೈಗಾರಿಕಾ ಬಳಕೆಗಳಿವೆ ಅಲ್ಲಿ ಅದನ್ನು ಗಂಟೆಯಿಂದ ಶಕ್ತಿಯಿಂದ ಮಾರಾಟ ಮಾಡಲಾಗುತ್ತದೆ ಮತ್ತು ಕೊನೆಯದಾಗಿ ನಿಮ್ಮಲ್ಲಿ ಬಹುಪಾಲು ಜನರಿಗೆ ತಿಳಿದಿರುವ ಸಂಗತಿಯೆಂದರೆ ಫೋಟೋ ನಕಲು ಮಾಡುವ ಸೇವೆಯು ಈಗ ಫೋಟೊಕಾಪಿಯರ್ಗಳ ಬದಲು ಸಂಗ್ರಹಣೆಯಯಾಗಿದೆ ಆದ್ದರಿಂದ ಫೋಟೋ ಆವರಿಸುವ ಯಂತ್ರಗಳನ್ನು ಗ್ರಾಹಕರ ಆವರಣದಲ್ಲಿ ಸರಬರಾಜು ಮಾಡಲಾಗುತ್ತದೆ ಗ್ರಾಹಕರು ಮಾಡಿದ ಪ್ರತಿಗಳ ಸಂಖ್ಯೆಯ ಆಧಾರದ ಮೇಲೆ ಪಾವತಿಸುತ್ತಾರೆ ಅಂದರೆ ಸೇವಿಸಿದ ಸೇವಾ ಘಟಕಗಳ ಸಂಖ್ಯೆ ಮತ್ತು ಫೋಟೊಕಾಪಿ ಯಂತ್ರವು ಸರಬರಾಜುದಾರರ ಆಸ್ತಿಯಾಗಿ ಉಳಿದಿದೆ ಮತ್ತು ಜೀವನದ ಒಂದು ನಿರ್ದಿಷ್ಟ ಸಮಯದ ನಂತರ ಅವರು ಅದನ್ನು ತೆಗೆದುಕೊಳ್ಳುತ್ತಾರೆ ಅವರು ಅದನ್ನು ಮರು ಉತ್ಪಾದಿಸುತ್ತಾರೆ ಮತ್ತು ಅದನ್ನು ಮರುಬಳಕೆ ಮಾಡುತ್ತಾರೆ ಮತ್ತು ಮೌಲ್ಯವನ್ನು ಒದಗಿಸಲಾಗುತ್ತದೆ ಆದ್ದರಿಂದ ಇಂದಿನ ಮಾಡ್ಯೂಲ್ನ ಕೊನೆಯಲ್ಲಿ ನಾನು ನಿಮ್ಮೊಂದಿಗೆ ಕೆಲವು ಆಲೋಚನೆಗಳನ್ನು ಬಿಡುತ್ತೇನೆ ನೀವು ಇದನ್ನು ವೇದಿಕೆಯಲ್ಲಿ ಭಾಗವಹಿಸುವ ಕಾರ್ಯವೆಂದು ಪರಿಗಣಿಸಬಹುದು ಆದ್ದರಿಂದ ಈ ಹೊಸ ಪ್ರಕಾರದ ಸ್ಪರ್ಧಾತ್ಮಕ ಕಾರ್ಯತಂತ್ರದ ಕುರಿತು ನಿಮ್ಮ ಚರ್ಚೆಗಳಿಗೆ ನಾನು ಎದುರು ನೋಡುತ್ತಿದ್ದೇನೆ ಅದು ಗ್ರಾಹಕರಿಗೆ ಹತ್ತಿರವಾಗಲು ನಮಗೆ ಸಹಾಯ ಮಾಡುತ್ತದೆ ಪಾವತಿಸುವ ಪ್ರತಿ ಯೂನಿಟ್ಗೆ ಗ್ರಾಹಕರಿಗೆ ಒದಗಿಸಿದ ಒಟ್ಟು ಮೌಲ್ಯವನ್ನು ಅದು ಹೇಗೆ ಸುಧಾರಿಸುತ್ತದೆ ಮತ್ತು ಒಟ್ಟಾರೆಯಾಗಿ ಸ್ಪರ್ಧಾತ್ಮಕತೆ ಮತ್ತು ವ್ಯವಹಾರವನ್ನು ನಡೆಸಲು ಹೊಸ ತರ್ಕವಾಗಿ ಈ ಉತ್ಪನ್ನ ಸೇವಾ ವ್ಯವಸ್ಥೆಯ ಬಗ್ಗೆ ನಿಮ್ಮ ಆಲೋಚನೆಗಳು ನಿಮ್ಮಿಂದ ಕೇಳಲು ನಾನು ಬಯಸುತ್ತೇನೆ